Hello and welcome to this lecture in the course in Secure System Engineering In the previous lecture we got in details to microarchitecture attacks and we looked at cache covert channels So the aspect about cache covert channels is that we have 2 processes process A and process B and both are sharing the same cache memory And process A and process B are colluding with each other so that data and information from one process is transmitted to the other process in spite of all the security aspects offered by the operating system as well as the microprocessor Now this communication through the covert channel is essentially due to the shared cache memory that is present between the process A and process B So in this particular lecture we will be looking at another form of cache timing attacks known as the Flush Reload ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ ಎಂಜಿನಿಯರಿಂಗ್ ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಮೈಕ್ರೋಆರ್ಕಿಟೆಕ್ಚರ್ ದಾಳಿಯ ವಿವರಗಳನ್ನು ಪಡೆದುಕೊಂಡಿದ್ದೇವೆ ಮತ್ತು ನಾವು ಸಂಗ್ರಹ ರಹಸ್ಯ ಚಾನಲ್ ಗಳನ್ನು ನೋಡಿದ್ದೇವೆ ಆದ್ದರಿಂದ ಸಂಗ್ರಹ ರಹಸ್ಯ ಚಾನಲ್ ಗಳ ಬಗ್ಗೆ ಅಂಶವೆಂದರೆ ನಾವು 2 ಪ್ರಕ್ರಿಯೆಗಳನ್ನು ಹೊಂದಿದ್ದೇವೆ ಪ್ರಕ್ರಿಯೆ A ಎ ಮತ್ತು ಪ್ರಕ್ರಿಯೆ B ಬಿ ಮತ್ತು ಎರಡೂ ಒಂದೇ ಸಂಗ್ರಹ ಮೆಮೊರಿ ಯನ್ನು ಹಂಚಿಕೊಳ್ಳುತ್ತಿವೆ ಮತ್ತು ಪ್ರಕ್ರಿಯೆ A ಎ ಮತ್ತು ಪ್ರಕ್ರಿಯೆ B ಬಿ ಪರಸ್ಪರ ಘರ್ಷಣೆ ಮಾಡುವುದರಿಂದ ಆಪರೇಟಿಂಗ್ ಸಿಸ್ಟಮ್ ಮತ್ತು ಮೈಕ್ರೊಪ್ರೊಸೆಸರ್ ನೀಡುವ ಎಲ್ಲಾ ಭದ್ರತಾ ಅಂಶಗಳ ಹೊರತಾಗಿಯೂ ಒಂದು ಪ್ರಕ್ರಿಯೆಯಿಂದ ಡೇಟಾ ಮತ್ತು ಮಾಹಿತಿಯು ಇನ್ನೊಂದು ಪ್ರಕ್ರಿಯೆಗೆ ರವಾನೆಯಾಗುತ್ತದೆ ಈಗ ರಹಸ್ಯ ಚಾನಲ್ ಮೂಲಕ ಈ ಸಂವಹನವು ಮೂಲಭೂತವಾಗಿ A ಎ ಮತ್ತು ಪ್ರಕ್ರಿಯೆ B ಬಿ ಯ ನಡುವೆ ಇರುವ ಹಂಚಿಕೆಯ ಸಂಗ್ರಹ ಮೆಮೊರಿ ಯ ಕಾರಣದಿಂದಾಗಿರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಫ್ಲಶ್ ರೀಲೋಡ್ ಎಂದು ಕರೆಯಲಾಗುವ ಕ್ಯಾಶ್ ಟೈಮಿಂಗ್ ದಾಳಿಯ ಮತ್ತೊಂದು ರೂಪವನ್ನು ನೋಡುತ್ತೇವೆ For these forms of attacks target applications such as cryptographic algorithms and have been used to steal secret keys or secret information about the cryptographic algorithm through the cache memory So to understand the flush and reload attacks we would 1st need to understand something known as Copy on Write This would take us back to the operating system where we would look at the execution of something of the fork system call so a typical fork system called as you must be quite aware of would look something like this ಈ ರೀತಿಯ ದಾಳಿಗಳಿಗೆ ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಗಳಂತಹ ಗುರಿ ಅಪ್ಲಿಕೇಶನ್ ಗಳನ್ನು ಬಳಸಲಾಗುತ್ತದೆ ಮತ್ತು ರಹಸ್ಯ ಕೀಲಿಗಳನ್ನು ಅಥವಾ ಕ್ಯಾಶ್ ಮೆಮೊರಿ ಯ ಮೂಲಕ ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಬಗ್ಗೆ ರಹಸ್ಯ ಮಾಹಿತಿಯನ್ನು ಕದಿಯಲು ಬಳಸಲಾಗುತ್ತದೆ ಆದ್ದರಿಂದ ಫ್ಲಶ್ ಮತ್ತು ರೀಲೋಡ್ ದಾಳಿಗಳನ್ನು ಅರ್ಥಮಾಡಿಕೊಳ್ಳಲು ನಾವು 1 ನೇ ಕಾಪಿ ಆನ್ ರೈಟ್ ಎಂದು ಕರೆಯಲ್ಪಡುವದನ್ನು ಅರ್ಥಮಾಡಿಕೊಳ್ಳಬೇಕು ಇದು ನಮ್ಮನ್ನು ಆಪರೇಟಿಂಗ್ ಸಿಸ್ಟಮ್ ಗೆ ಹಿಂತಿರುಗಿಸುತ್ತದೆ ಅಲ್ಲಿ ನಾವು ಫೋರ್ಕ್ ಸಿಸ್ಟಮ್ ಕರೆಯ ಯಾವುದನ್ನಾದರೂ ಕಾರ್ಯಗತಗೊಳಿಸುವುದನ್ನು ನೋಡುತ್ತೇವೆ ಆದ್ದರಿಂದ ನೀವು ತಿಳಿದಿರಲೇಬೇಕಾದ ವಿಶಿಷ್ಟವಾದ ಫೋರ್ಕ್ ಸಿಸ್ಟಮ್ ಈ ರೀತಿ ಕಾಣುತ್ತದೆ The fork system called which is used by the user processes would invoke the operating system and then the operating system would create a child process Now when the fork system call returns it could return with different values In the parent process the fork will return with the PID of the child process while in the child process the fork would return with 0 value of 0 so thus in these codes limit the parent process would execute over here in the if part while the child process which has just been created would execute over here in the "else" apart ಬಳಕೆದಾರ ಪ್ರಕ್ರಿಯೆಗಳಿಂದ ಬಳಸಲಾಗುವ ಫೋರ್ಕ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಆಹ್ವಾನಿಸುತ್ತದೆ ಮತ್ತು ನಂತರ ಆಪರೇಟಿಂಗ್ ಸಿಸ್ಟಮ್ ಚೈಲ್ಡ್ ಪ್ರಕ್ರಿಯೆಯನ್ನು ರಚಿಸುತ್ತದೆ ಈಗ ಫೋರ್ಕ್ ಸಿಸ್ಟಮ್ ಕರೆ ಹಿಂತಿರುಗಿದಾಗ ಅದು ವಿಭಿನ್ನ ಮೌಲ್ಯಗಳೊಂದಿಗೆ ಹಿಂತಿರುಗಬಹುದು ಪೇರೆಂಟ್ ಪ್ರಕ್ರಿಯೆಯಲ್ಲಿ ಫೋರ್ಕ್ ಚೈಲ್ಡ್ ಪ್ರಕ್ರಿಯೆಯ ಪಿ ಐ ಡಿ ಯೊಂದಿಗೆ ಹಿಂತಿರುಗುತ್ತದೆ ಆದರೆ ಚೈಲ್ಡ್ ಪ್ರಕ್ರಿಯೆಯಲ್ಲಿ ಫೋರ್ಕ್ 0 ನ ಮೌಲ್ಯದೊಂದಿಗೆ ಹಿಂತಿರುಗುತ್ತದೆ ಆದ್ದರಿಂದ ಈ ಕೋಡ್ ಗಳಲ್ಲಿ ಪೇರೆಂಟ್ ಪ್ರಕ್ರಿಯೆಯು ಇಫ್ ಭಾಗದಲ್ಲಿ ಕಾರ್ಯಗತಗೊಳ್ಳುತ್ತದೆ ಇದೀಗ ರಚಿಸಲಾದ ಚೈಲ್ಡ್ ಪ್ರಕ್ರಿಯೆಯು ಎಲ್ಸ್ ಭಾಗದಲ್ಲಿ ಕಾರ್ಯಗತಗೊಳ್ಳುತ್ತದೆ Now important for us with respect to the flush and reload is what happens in the operating system So whenever the fork system gets executed the OS would duplicate the page directory and page table of the parent process So what we would obtain would look something like this so we would have the parent page directory and page tables and just cloned child page directory and page table Although virtual addresses for parent process and the child process would get mapped in a very similar way so this is the physical memory present in the RAM and what we see over here is that the page tables of the parent as well as the child would essentially map to the same regions in the physical memory ಈಗ ಫ್ಲಶ್ ಮತ್ತು ರೀಲೋಡ್ ಗೆ ಸಂಬಂಧಿಸಿದಂತೆ ಆಪರೇಟಿಂಗ್ ಸಿಸ್ಟಂ ನಲ್ಲಿ ಏನಾಗುತ್ತದೆ ಎಂಬುದು ನಮಗೆ ಮುಖ್ಯವಾಗಿದೆ ಆದ್ದರಿಂದ ಫೋರ್ಕ್ ಸಿಸ್ಟಮ್ ಅನ್ನು ಕಾರ್ಯಗತಗೊಳಿಸಿದಾಗ ಓ ಯಸ್ ಪೇರೆಂಟ್ ಪ್ರಕ್ರಿಯೆಯ ಪುಟ ಡೈರೆಕ್ಟರಿ ಮತ್ತು ಪುಟ ಕೋಷ್ಟಕವನ್ನು ನಕಲು ಮಾಡುತ್ತದೆ ಆದ್ದರಿಂದ ನಾವು ಮೂಲ ಪುಟ ಡೈರೆಕ್ಟರಿ ಮತ್ತು ಪುಟ ಕೋಷ್ಟಕಗಳನ್ನು ಹೊಂದಿದ್ದೇವೆ ಮತ್ತು ಕೇವಲ ಕ್ಲೋನ್ ಮಾಡಿದ ಚೈಲ್ಡ್ ಪೇಜ್ ಡೈರೆಕ್ಟರಿ ಮತ್ತು ಪೇಜ್ ಟೇಬಲ್ ಅನ್ನು ಹೊಂದಿದ್ದೇವೆ ಪೇರೆಂಟ್ ಪ್ರಕ್ರಿಯೆಗೆ ವರ್ಚುಯಲ್ ವಿಳಾಸಗಳು ಮತ್ತು ಚೈಲ್ಡ್ ನ ಪ್ರಕ್ರಿಯೆಯು ಒಂದೇ ರೀತಿಯಲ್ಲಿ ಮ್ಯಾಪ್ ಮಾಡಲ್ಪಟ್ಟಿದೆ ಆದ್ದರಿಂದ ಇದು ಆರ್ ಎಎಂ ನಲ್ಲಿ ಭೌತಿಕ ಸ್ಮರಣೆಯಾಗಿದೆ ಮತ್ತು ಇಲ್ಲಿ ನಾವು ನೋಡುತ್ತಿರುವುದು ಪೇರೆಂಟ್ ಮತ್ತು ಚೈಲ್ಡ್ ನ ಪುಟ ಕೋಷ್ಟಕಗಳು ಮೂಲಭೂತವಾಗಿ ಭೌತಿಕ ಸ್ಮರಣೆಯಲ್ಲಿ ಅದೇ ಪ್ರದೇಶಗಳಿಗೆ ನಕ್ಷೆಯಾಗಿದೆ So thus when the fork system calls return we have the child process which is exactly a duplicate of the parent process These pages in the RAM between the parent and the child continue to be shared until either the parent or the child modifies some particular data When this happens then the operating system gets invoked again and a new page gets created for example let us say we have one variable which is shared between the parent and the child process and let us say after the child gets created the child process modifies that particular data when that instruction gets executed it would result in a fault in operating system and a new page corresponding to that modified data gets allocated to the child process in the physical memory ಆದ್ದರಿಂದ ಫೋರ್ಕ್ ಸಿಸ್ಟಮ್ ರಿಟರ್ನ್ ಕರೆ ಮಾಡಿದಾಗ ನಾವು ಚೈಲ್ಡ್ ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ಅದು ಪೇರೆಂಟ್ ಪ್ರಕ್ರಿಯೆಯ ನಿಖರವಾಗಿ ನಕಲು ಆಗಿದೆ ಪೇರೆಂಟ್ ಮತ್ತು ಚೈಲ್ಡ್ ನ ನಡುವಿನ ಆರ್ ಎಎಂ ನಲ್ಲಿರುವ ಈ ಪುಟಗಳನ್ನು ಪೇರೆಂಟ್ ಅಥವಾ ಚೈಲ್ಡ್ ಕೆಲವು ನಿರ್ದಿಷ್ಟ ಡೇಟಾ ವನ್ನು ಮಾರ್ಪಡಿಸುವವರೆಗೆ ಹಂಚಿಕೊಳ್ಳುವುದನ್ನು ಮುಂದುವರಿಸಲಾಗುತ್ತದೆ ಇದು ಸಂಭವಿಸಿದಾಗ ಆಪರೇಟಿಂಗ್ ಸಿಸ್ಟಂ ಅನ್ನು ಮತ್ತೆ ಆಹ್ವಾನಿಸಲಾಗುತ್ತದೆ ಮತ್ತು ಹೊಸ ಪುಟವನ್ನು ರಚಿಸಲಾಗುತ್ತದೆ ಉದಾಹರಣೆಗೆ ನಾವು ಒಂದು ವೇರಿಯೇಬಲ್ ಅನ್ನು ಹೊಂದಿದ್ದೇವೆ ಎಂದು ಹೇಳೋಣ ಅದು ಪೇರೆಂಟ್ ಮತ್ತು ಚೈಲ್ಡ್ ನ ಪ್ರಕ್ರಿಯೆಯ ನಡುವೆ ಹಂಚಿಕೊಳ್ಳಲ್ಪಡುತ್ತದೆ ಮತ್ತು ಚೈಲ್ಡ್ ಅನ್ನು ರಚಿಸಿದ ನಂತರ ಚೈಲ್ಡ್ ನ ಪ್ರಕ್ರಿಯೆ ಆ ಸೂಚನೆಯನ್ನು ಕಾರ್ಯಗತಗೊಳಿಸಿದಾಗ ನಿರ್ದಿಷ್ಟ ಡೇಟಾ ವನ್ನು ಮಾರ್ಪಡಿಸುತ್ತದೆ ಅದು ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ದೋಷವನ್ನು ಉಂಟುಮಾಡುತ್ತದೆ ಮತ್ತು ಆ ಮಾರ್ಪಡಿಸಿದ ಡೇಟಾ ಕ್ಕೆ ಅನುಗುಣವಾದ ಹೊಸ ಪುಟವನ್ನು ಭೌತಿಕ ಸ್ಮರಣೆಯಲ್ಲಿ ಚೈಲ್ಡ್ ನ ಪ್ರಕ್ರಿಯೆಗೆ ನಿಯೋಜಿಸಲಾಗುತ್ತದೆ So the advantage we obtained from this is that a large portion between the parent and the child is shared So for example if you consider let us say a very common library like the G let us see which is used to at least stored common C functions such as printf and scanf because of this copy and write which is used the most systems each and every process in that system would use the same copy of the printf and scanf functions which are present in RAM so it would not do the case that each process would have a different version of the printf stored in RAM The advantage we achieve with this is that a large portion of the RAM gets saved ಆದ್ದರಿಂದ ನಾವು ಇದರಿಂದ ಪಡೆದ ಪ್ರಯೋಜನವೆಂದರೆ ಪೇರೆಂಟ್ ಮತ್ತು ಚೈಲ್ಡ್ ನ ನಡುವೆ ಹೆಚ್ಚಿನ ಭಾಗವು ಹಂಚಿಕೆಯಾಗಿದೆ ಆದ್ದರಿಂದ ಉದಾಹರಣೆಗೆ ನೀವು ಪರಿಗಣಿಸಿದರೆ ಜಿ ಯಂತಹ ಅತ್ಯಂತ ಸಾಮಾನ್ಯವಾದ ಲೈಬ್ರರಿ ಯನ್ನು ನಾವು ಹೇಳೋಣ ಈ ನಕಲಿನಿಂದಾಗಿ ಪ್ರಿಂಟೆಫ್ ಮತ್ತು ಸ್ಕ್ಯಾನೆಫ್ ನಂತಹ ಕನಿಷ್ಠ ಸಂಗ್ರಹವಾಗಿರುವ ಸಾಮಾನ್ಯ C ಕಾರ್ಯಗಳಿಗೆ ಯಾವುದನ್ನು ಬಳಸಲಾಗುತ್ತದೆ ಎಂದು ನೋಡೋಣ ಮತ್ತು ಹೆಚ್ಚು ಸಿಸ್ಟಮ್ ಬಳಸಿದದನ್ನು ಬರೆಯಿರಿ ಪ್ರತಿ ಮತ್ತು ಆ ವ್ಯವಸ್ಥೆಯಲ್ಲಿನ ಪ್ರತಿಯೊಂದು ಪ್ರಕ್ರಿಯೆಯು ಆರ್ ಎಎಂ ನಲ್ಲಿ ಇರುವ ಪ್ರಿಂಟೆಫ್ ಮತ್ತು ಸ್ಕ್ಯಾನೆಫ್ ಕಾರ್ಯಗಳ ಅದೇ ನಕಲನ್ನು ಬಳಸುತ್ತದೆ ಆದ್ದರಿಂದ ಪ್ರತಿ ಪ್ರಕ್ರಿಯೆಯು ಆರ್ ಎಎಂ ನಲ್ಲಿ ಸಂಗ್ರಹವಾಗಿರುವ ಪ್ರಿಂಟೆಫ್ ನ ವಿಭಿನ್ನ ಆವೃತ್ತಿಯನ್ನು ಹೊಂದಿರುತ್ತದೆ ಎಂದು ಅದು ಮಾಡುವುದಿಲ್ಲ ಇದರೊಂದಿಗೆ ನಾವು ಸಾಧಿಸುವ ಪ್ರಯೋಜನವೆಂದರೆ ಆರ್ ಎಎಂ ನ ಹೆಚ್ಚಿನ ಭಾಗವನ್ನು ಉಳಿಸಲಾಗುತ್ತದೆ Now we will also look at something known as the process tree which is again a very common model for most modern day operating system What we do know is that all processes in an operating system are created using the fork system except for the 1st process The 1st process in every typical unique system is known as Init and this particular process is created by the operating system From here this process would then fork various child processes and thus in this way creates an entire process tree So as we know if this is a process this is the parent of that process this is the parent of the 2nd process and so on so all processes while we go back to the Init process ಈಗ ನಾವು ಪ್ರಕ್ರಿಯೆ ಟ್ರೀ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ನೋಡುತ್ತೇವೆ ಇದು ಆಧುನಿಕ ದಿನದ ಆಪರೇಟಿಂಗ್ ಸಿಸ್ಟಮ್ ಗೆ ಮತ್ತೆ ಸಾಮಾನ್ಯ ಮಾದರಿಯಾಗಿದೆ 1 ನೇ ಪ್ರಕ್ರಿಯೆಯನ್ನು ಹೊರತುಪಡಿಸಿ ಆಪರೇಟಿಂಗ್ ಸಿಸ್ಟಂ ನಲ್ಲಿನ ಎಲ್ಲಾ ಪ್ರಕ್ರಿಯೆಗಳನ್ನು ಫೋರ್ಕ್ ಸಿಸ್ಟಮ್ ಬಳಸಿ ರಚಿಸಲಾಗಿದೆ ಎಂದು ನಮಗೆ ತಿಳಿದಿದೆ ಪ್ರತಿ ವಿಶಿಷ್ಟ ವ್ಯವಸ್ಥೆಯಲ್ಲಿನ 1 ನೇ ಪ್ರಕ್ರಿಯೆಯನ್ನು ಇನಿಟ್ ಎಂದು ಕರೆಯಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ಪ್ರಕ್ರಿಯೆಯನ್ನು ಆಪರೇಟಿಂಗ್ ಸಿಸ್ಟಮ್ ನಿಂದ ರಚಿಸಲಾಗಿದೆ ಇಲ್ಲಿಂದ ಈ ಪ್ರಕ್ರಿಯೆಯು ವಿವಿಧ ಚೈಲ್ಡ್ ಪ್ರಕ್ರಿಯೆಗಳನ್ನು ಕವಲೊಡೆಯುತ್ತದೆ ಮತ್ತು ಈ ರೀತಿಯಲ್ಲಿ ಸಂಪೂರ್ಣ ಪ್ರಕ್ರಿಯೆ ವೃಕ್ಷವನ್ನು ರಚಿಸುತ್ತದೆ ಆದ್ದರಿಂದ ಇದು ಪ್ರಕ್ರಿಯೆಯಾಗಿದ್ದರೆ ನಮಗೆ ತಿಳಿದಿರುವಂತೆ ಇದು ಆ ಪ್ರಕ್ರಿಯೆಯ ಮೂಲವಾಗಿದೆ ಇದು 2 ನೇ ಪ್ರಕ್ರಿಯೆಯ ಮೂಲವಾಗಿದೆ ಮತ್ತು ಹೀಗೆ ಎಲ್ಲಾ ಪ್ರಕ್ರಿಯೆಗಳು ಇನಿಟ್ ಪ್ರಕ್ರಿಯೆಗೆ ಹಿಂತಿರುಗುತ್ತವೆ Now as a result of the copy on write the library codes are eventually shared in the physical memory So for example if we have two processes this purple process and the green process over here and we used the same library function which in this case is SSL encryption Eventually although these 2 processes are at different virtual memory spaces eventually when they get mapped to physical memory they would eventually use the same copy of this SSL encryption which is stored in the RAM ಈಗ ಕಾಪಿ ಆನ್ ರೈಟ್ ಪರಿಣಾಮವಾಗಿ ಲೈಬ್ರರಿ ಕೋಡ್ ಗಳನ್ನು ಅಂತಿಮವಾಗಿ ಭೌತಿಕ ಸ್ಮರಣೆಯಲ್ಲಿ ಹಂಚಿಕೊಳ್ಳಲಾಗುತ್ತದೆ ಆದ್ದರಿಂದ ಉದಾಹರಣೆಗೆ ನಾವು ಎರಡು ಪ್ರಕ್ರಿಯೆಗಳನ್ನು ಹೊಂದಿದ್ದರೆ ಈ ಕೆನ್ನೇರಳೆ ಪ್ರಕ್ರಿಯೆ ಮತ್ತು ಇಲ್ಲಿ ಹಸಿರು ಪ್ರಕ್ರಿಯೆ ಮತ್ತು ನಾವು ಅದೇ ಲೈಬ್ರರಿ ಕಾರ್ಯವನ್ನು ಬಳಸಿದ್ದೇವೆ ಈ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಎನ್ಕ್ರಿಪ್ಶನ್ ಆಗಿದೆ ಅಂತಿಮವಾಗಿ ಈ 2 ಪ್ರಕ್ರಿಯೆಗಳು ವಿಭಿನ್ನ ವರ್ಚುಯಲ್ ಮೆಮೊರಿ ಸ್ಥಳಗಳಲ್ಲಿದ್ದರೂ ಅಂತಿಮವಾಗಿ ಅವು ಭೌತಿಕ ಮೆಮೊರಿ ಗೆ ಮ್ಯಾಪ್ ಮಾಡಿದಾಗ ಅವು ಅಂತಿಮವಾಗಿ ಆರ್ ಎಎಂ ನಲ್ಲಿ ಸಂಗ್ರಹವಾಗಿರುವ ಈ ಎಸ್ ಎಸ್ ಎಲ್ ಎನ್ಕ್ರಿಪ್ಶನ್ ನ ಅದೇ ನಕಲನ್ನು ಬಳಸುತ್ತವೆ So let us see how we have these 2 processes both executing SSL encryption now we will look at what happens when these 2 processes share the same last level cache memory or the LLC cache memory So the architecture we are looking at is something like this we have to cores core 1 and core 2 the process is executing in core 1 and process two is executed in core 2 And as we have discussed before both of these processes execute the same SSL encryption also what we assume is that both core 1 and core 2 share the same last level cache so this is a grown up picture of what the cache memory looks like ಆದ್ದರಿಂದ ನಾವು ಈ 2 ಪ್ರಕ್ರಿಯೆಗಳನ್ನು ಹೇಗೆ ಹೊಂದಿದ್ದೇವೆ ಎಂದು ನೋಡೋಣ ಎಸ್ ಎಸ್ ಎಲ್ ಗೂಢಲಿಪೀಕರಣವನ್ನು ಕಾರ್ಯಗತಗೊಳಿಸುವುದು ಈಗ ನಾವು ಈ 2 ಪ್ರಕ್ರಿಯೆಗಳು ಅದೇ ಕೊನೆಯ ಹಂತದ ಸಂಗ್ರಹ ಮೆಮೊರಿ ಅಥವಾ ಎಲ್ ಎಲ್ ಸಿ ಸಂಗ್ರಹ ಮೆಮೊರಿ ಯನ್ನು ಹಂಚಿಕೊಂಡಾಗ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು ನೋಡುತ್ತಿರುವ ಆರ್ಕಿಟೆಕ್ಚರ್ ಈ ರೀತಿಯದ್ದಾಗಿದೆ ನಾವು ಕೋರ್ ಗಳನ್ನು ಹೊಂದಿರಬೇಕು ಕೋರ್ 1 ಮತ್ತು ಕೋರ್ 2 ಪ್ರಕ್ರಿಯೆಯು ಕೋರ್ 1 ರಲ್ಲಿ ಕಾರ್ಯಗತಗೊಳ್ಳುತ್ತದೆ ಮತ್ತು ಪ್ರಕ್ರಿಯೆ ಎರಡನ್ನು ಕೋರ್ 2 ರಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ನಾವು ಮೊದಲು ಚರ್ಚಿಸಿದಂತೆ ಈ ಎರಡೂ ಪ್ರಕ್ರಿಯೆಗಳು ಒಂದೇ ಎಸ್ ಎಸ್ ಎಲ್ ಎನ್ಕ್ರಿಪ್ಶನ್ ಅನ್ನು ಕಾರ್ಯಗತಗೊಳಿಸುತ್ತವೆ ಹಾಗೆಯೇ ನಾವು ಕೋರ್ 1 ಮತ್ತು ಕೋರ್ 2 ಅನ್ನೂ ಊಹಿಸುತ್ತೇವೆ 2 ಅದೇ ಕೊನೆಯ ಹಂತದ ಸಂಗ್ರಹವನ್ನು ಹಂಚಿಕೊಳ್ಳುತ್ತದೆ ಆದ್ದರಿಂದ ಇದು ಸಂಗ್ರಹ ಮೆಮೊರಿ ಯು ಹೇಗೆ ಕಾಣುತ್ತದೆ ಎಂಬುದರ ಬೆಳೆದ ಚಿತ್ರವಾಗಿದೆ Now when the green process executes the SSL encryption as we know that there would be a certain number of cache misses that occurs and as a result there will be parts of the instruction and data corresponding to this SSL encryption which gets loaded into the cache memory So in the 1st one we will obtain a large number of cache misses and the cache would then contain some aspects of the SSL encryption The 1st execution which in this example corresponds to the process one would thus be very slow due to the large number of cache misses that occurs Now let us see what would happen when the 2nd process executes the exact same function ಈಗ ಹಸಿರು ಪ್ರಕ್ರಿಯೆಯು ಎಸ್ ಎಸ್ ಎಲ್ ಎನ್ಕ್ರಿಪ್ಶನ್ ಅನ್ನು ಕಾರ್ಯಗತಗೊಳಿಸಿದಾಗ ಒಂದು ನಿರ್ದಿಷ್ಟ ಸಂಖ್ಯೆಯ ಕ್ಯಾಶ್ ಮಿಸ್ ಗಳು ಸಂಭವಿಸುತ್ತವೆ ಎಂದು ನಮಗೆ ತಿಳಿದಿದೆ ಮತ್ತು ಇದರ ಪರಿಣಾಮವಾಗಿ ಈ ಎಸ್ ಎಸ್ ಎಲ್ ಎನ್ಕ್ರಿಪ್ಶನ್ ಗೆ ಅನುಗುಣವಾದ ಸೂಚನೆ ಮತ್ತು ಡೇಟಾ ದ ಭಾಗಗಳು ಇರುತ್ತವೆ ಅದು ಸಂಗ್ರಹ ಮೆಮೊರಿ ಗೆ ಲೋಡ್ ಆಗುತ್ತದೆ ಆದ್ದರಿಂದ 1 ನೇ ಒಂದರಲ್ಲಿ ನಾವು ಹೆಚ್ಚಿನ ಸಂಖ್ಯೆಯ ಕ್ಯಾಶ್ ಮಿಸ್ ಗಳನ್ನು ಪಡೆಯುತ್ತೇವೆ ಮತ್ತು ಸಂಗ್ರಹವು ನಂತರ ಎಸ್ ಎಸ್ ಎಲ್ ಎನ್ಕ್ರಿಪ್ಶನ್ ನ ಕೆಲವು ಅಂಶಗಳನ್ನು ಒಳಗೊಂಡಿರುತ್ತದೆ ಈ ಉದಾಹರಣೆಯಲ್ಲಿ ಪ್ರಕ್ರಿಯೆಗೆ ಅನುಗುಣವಾಗಿರುವ 1 ನೇ ಕಾರ್ಯಗತಗೊಳಿಸುವಿಕೆಯು ಸಂಭವಿಸುವ ಹೆಚ್ಚಿನ ಸಂಖ್ಯೆಯ ಕ್ಯಾಶ್ ಮಿಸ್ ಗಳಿಂದಾಗಿ ತುಂಬಾ ನಿಧಾನವಾಗಿರುತ್ತದೆ 2 ನೇ ಪ್ರಕ್ರಿಯೆಯು ಅದೇ ಕಾರ್ಯವನ್ನು ಕಾರ್ಯಗತಗೊಳಿಸಿದಾಗ ಏನಾಗುತ್ತದೆ ಎಂದು ಈಗ ನೋಡೋಣ So when this process executes note that since the data is already present in the last level cache note that since the instructions are already present in the last level cache due to the prior execution by process 1 the 2nd process would then get a lot of cache hits when SSL encryption is executed thus the execution time for the 2nd process would be considerably faster than the execution time for the 1st process even though the function is exactly identical With this we have actually seen how one process could influence the execution time of another process Now we will look at a little more detail and we would see how one process can leak secret information from another process ಆದ್ದರಿಂದ ಈ ಪ್ರಕ್ರಿಯೆಯು ಕಾರ್ಯಗತಗೊಂಡಾಗ ಕೊನೆಯ ಹಂತದ ಸಂಗ್ರಹದಲ್ಲಿ ಡೇಟಾ ಈಗಾಗಲೇ ಇರುವುದರಿಂದ ಪ್ರಕ್ರಿಯೆ 1 ರ ಪೂರ್ವನಿರ್ಧರಣೆಯಿಂದಾಗಿ ಸೂಚನೆಗಳು ಈಗಾಗಲೇ ಕೊನೆಯ ಹಂತದ ಸಂಗ್ರಹದಲ್ಲಿ ಇರುವುದರಿಂದ 2 ನೇ ಪ್ರಕ್ರಿಯೆಯು ಬಹಳಷ್ಟು ಪಡೆಯುತ್ತದೆ ಎಂಬುದನ್ನು ಗಮನಿಸಿ ಎಸ್ ಎಸ್ ಎಲ್ ಎನ್ಕ್ರಿಪ್ಶನ್ ಅನ್ನು ಕಾರ್ಯಗತಗೊಳಿಸಿದಾಗ ಸಂಗ್ರಹ ಹಿಟ್ ಗಳು ಆದ್ದರಿಂದ 2 ನೇ ಪ್ರಕ್ರಿಯೆಯ ಕಾರ್ಯಗತಗೊಳಿಸುವ ಸಮಯವು 1 ನೇ ಪ್ರಕ್ರಿಯೆಯ ಕಾರ್ಯಗತಗೊಳಿಸುವ ಸಮಯಕ್ಕಿಂತ ಗಣನೀಯವಾಗಿ ವೇಗವಾಗಿರುತ್ತದೆ ಆದರೂ ಕಾರ್ಯವು ನಿಖರವಾಗಿ ಒಂದೇ ಆಗಿರುತ್ತದೆ ಇದರೊಂದಿಗೆ ನಾವು ಒಂದು ಪ್ರಕ್ರಿಯೆಯು ಇತರ ಪ್ರಕ್ರಿಯೆಯ ಕಾರ್ಯಗತಗೊಳಿಸುವ ಸಮಯವನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದನ್ನು ನೋಡಿದ್ದೇವೆ ಈಗ ನಾವು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡುತ್ತೇವೆ ಮತ್ತು ಒಂದು ಪ್ರಕ್ರಿಯೆಯು ಮತ್ತೊಂದು ಪ್ರಕ್ರಿಯೆಯಿಂದ ರಹಸ್ಯ ಮಾಹಿತಿಯನ್ನು ಹೇಗೆ ಸೋರಿಕೆ ಮಾಡುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ Now let us say we have SSL encryption and one function in that SSL encryption looks like this this function is known as exponent it takes 3 values b e and m and this is a very common function used in public key ciphers such as the RAC encryption So in a typical RAC like encryption this second argument the key argument is secret Now it features go through at a very high level we just look at this invocation we see that the e value is used over here essentially e i would indicate the ith be present in e ಈಗ ನಾವು ಎಸ್ ಎಸ್ ಎಲ್ ಎನ್ಕ್ರಿಪ್ಶನ್ ಅನ್ನು ಹೊಂದಿದ್ದೇವೆ ಮತ್ತು ಎಸ್ ಎಸ್ ಎಲ್ ಎನ್ಕ್ರಿಪ್ಶನ್ ಈ ರೀತಿ ಕಾಣುತ್ತದೆ ಎಂದು ಹೇಳೋಣ ಈ ಕಾರ್ಯವನ್ನು ಘಾತಾಂಕ ಎಂದು ಕರೆಯಲಾಗುತ್ತದೆ ಇದು 3 ಮೌಲ್ಯಗಳನ್ನು ಬಿ ಈ ಮತ್ತು ಎಂ ತೆಗೆದುಕೊಳ್ಳುತ್ತದೆ ಮತ್ತು ಇದು ಸಾರ್ವಜನಿಕ ಕೀ ಸೈಫರ್ ಗಳಲ್ಲಿ ಬಳಸುವ ಸಾಮಾನ್ಯ ಕಾರ್ಯವಾಗಿದೆ ಆರ್ ಎಸಿ ಗೂಢಲಿಪೀಕರಣ ಆದ್ದರಿಂದ ಗೂಢಲಿಪೀಕರಣದಂತಹ ವಿಶಿಷ್ಟವಾದ ಆರ್ ಎಸಿ ನಲ್ಲಿ ಈ ಎರಡನೇ ವಾದವು ರಹಸ್ಯವಾಗಿದೆ ಈಗ ಅದರ ವೈಶಿಷ್ಟ್ಯಗಳು ಅತ್ಯಂತ ಉನ್ನತ ಮಟ್ಟದಲ್ಲಿ ಹಾದು ಹೋಗುತ್ತವೆ ನಾವು ಈ ಆಹ್ವಾನವನ್ನು ನೋಡುತ್ತೇವೆ ಇ ಮೌಲ್ಯವನ್ನು ಇಲ್ಲಿ ಬಳಸಲಾಗಿದೆ ಎಂದು ನಾವು ನೋಡುತ್ತೇವೆ ಮೂಲಭೂತವಾಗಿ ಇಐ ಎಂಬುದು ಇ ನಲ್ಲಿ ಐ ಇರುವುದನ್ನು ಸೂಚಿಸುತ್ತದೆ So what is done in this particular function is that there is a for loop from the more significant bit in e down to 0 that is the least significant bit and in every iteration of this for loop there is a condition check to determine whether the ith bit in e is 1 or 0 If ith is 1 then we do multiplication followed by modular reduction if the ith bit is 0 then these 2 steps in 8 and 9 are skipped Now we will see how in other process which shares the same last level cache could use the flush plus reload attack in order to extract one bit of information of the above secret E i So what is important for us is this X 86 supported instruction known as CLFLUSH so this CLFLUSH instruction takes an address as input and flushes that particular address from all the caches present in that system ಆದ್ದರಿಂದ ಈ ನಿರ್ದಿಷ್ಟ ಕಾರ್ಯದಲ್ಲಿ ಏನು ಮಾಡಲಾಗುತ್ತದೆ ಎಂದರೆ ಇ ನಲ್ಲಿನ ಹೆಚ್ಚು ಗಮನಾರ್ಹವಾದ ಬಿಟ್ ನಿಂದ 0 ವರೆಗಿನ ಲೂಪ್ ಕನಿಷ್ಠ ಗಮನಾರ್ಹವಾದ ಬಿಟ್ ಆಗಿದೆ ಮತ್ತು ಲೂಪ್ ನ ಪ್ರತಿ ಪುನರಾವರ್ತನೆಯಲ್ಲಿ ಐಥ್ ಎಂಬುದನ್ನು ನಿರ್ಧರಿಸಲು ಒಂದು ಸ್ಥಿತಿಯ ಪರಿಶೀಲನೆ ಇರುತ್ತದೆ ಇ ನಲ್ಲಿನ ಬಿಟ್ 1 ಅಥವಾ 0 ಐಥ್ 1 ಆಗಿದ್ದರೆ ನಾವು ಗುಣಾಕಾರವನ್ನು ಮಾಡ್ಯುಲರ್ ಕಡಿತದ ನಂತರ ಮಾಡುತ್ತೇವೆ ಐಥ್ ಬಿಟ್ 0 ಆಗಿದ್ದರೆ 8 ಮತ್ತು 9 ರಲ್ಲಿನ ಈ 2 ಹಂತಗಳನ್ನು ಬಿಟ್ಟುಬಿಡಲಾಗುತ್ತದೆ ಮೇಲಿನ ರಹಸ್ಯವಾದ ಇ ಐ E i ನ ಒಂದು ಬಿಟ್ ಮಾಹಿತಿಯನ್ನು ಹೊರತೆಗೆಯಲು ಅದೇ ಕೊನೆಯ ಹಂತದ ಸಂಗ್ರಹವನ್ನು ಹಂಚಿಕೊಳ್ಳುವ ಇತರ ಪ್ರಕ್ರಿಯೆಯಲ್ಲಿ ಫ್ಲಶ್ ಮತ್ತು ರೀಲೋಡ್ ದಾಳಿಯನ್ನು ಹೇಗೆ ಬಳಸಬಹುದೆಂದು ಈಗ ನಾವು ನೋಡುತ್ತೇವೆ ಆದ್ದರಿಂದ ನಮಗೆ ಮುಖ್ಯವಾದದ್ದು ಸಿ ಎಲ್ ಫ್ಲಶ್ ಎಂದು ಕರೆಯಲ್ಪಡುವ ಎಕ್ಸ್ 86 ಬೆಂಬಲಿತ ಸೂಚನೆಯಾಗಿದೆ ಆದ್ದರಿಂದ ಈ ಸಿ ಎಲ್ ಫ್ಲಶ್ ಸೂಚನೆಯು ವಿಳಾಸವನ್ನು ಇನ್ಪುಟ್ ಆಗಿ ತೆಗೆದುಕೊಳ್ಳುತ್ತದೆ ಮತ್ತು ಆ ಸಿಸ್ಟಮ್ ನಲ್ಲಿರುವ ಎಲ್ಲಾ ಕ್ಯಾಶ್ ಗಳಿಂದ ನಿರ್ದಿಷ್ಟ ವಿಳಾಸವನ್ನು ಫ್ಲಶ್ ಮಾಡುತ್ತದೆ So for example you execute CLFLUSH and provide the address of the line 8 and what would be guaranteed from here is that the line 8 all the data corresponding to line 8 in this code would be flushed from all the caches present in the system so the flush and reload attack works as follows ಆದ್ದರಿಂದ ಉದಾಹರಣೆಗೆ ನೀವು ಸಿ ಎಲ್ ಫ್ಲಶ್ ಅನ್ನು ಕಾರ್ಯಗತಗೊಳಿಸಿ ಮತ್ತು ಸಾಲಿನ 8 ರ ವಿಳಾಸವನ್ನು ಒದಗಿಸಿ ಮತ್ತು ಇಲ್ಲಿಂದ ಖಾತರಿಪಡಿಸುವುದು ಏನೆಂದರೆ ಈ ಕೋಡ್ನಲ್ಲಿ 8 ನೇ ಸಾಲಿನ ಎಲ್ಲಾ ಡೇಟಾ ವನ್ನು ಸಿಸ್ಟಮ್ ನಲ್ಲಿರುವ ಎಲ್ಲಾ ಕ್ಯಾಶ್ಗಳಿಂದ ಫ್ಲಶ್ ಮಾಡಲಾಗುತ್ತದೆ ಆದ್ದರಿಂದ ಫ್ಲಶ್ ಮತ್ತು ರೀಲೋಡ್ ದಾಳಿಯು ಈ ಕೆಳಗಿನಂತೆ ಕಾರ್ಯನಿರ್ವಹಿಸುತ್ತದೆ Essentially the attacker has 2 phases there is a flush phase and then there is a reload phase During the flush phase the attacker executes a line like this during the flush phase the attacker executes an instruction such as this and ensures that instructions corresponding to line 8 are flushed from the cache memories During the reload phase the attacker would access the instructions present in line 8 and therefore these instructions would then be reloaded into the cache memory thus what is happening is that the attacker is constantly toggling between 2 modes flush mode where this CLFLUSH gets executed and data is moved out of the cache then there is a wait for some time And then there is a reload mode where the recently flush data is accessed so that it is reloaded back into the cache ಮೂಲಭೂತವಾಗಿ ಆಕ್ರಮಣಕಾರರು 2 ಹಂತಗಳನ್ನು ಹೊಂದಿದ್ದಾರೆ ಫ್ಲಶ್ ಹಂತವಿದೆ ಮತ್ತು ನಂತರ ರೀಲೋಡ್ ಹಂತವಿದೆ ಫ್ಲಶ್ ಹಂತದಲ್ಲಿ ದಾಳಿಕೋರರು ಈ ರೀತಿಯ ಸಾಲನ್ನು ಕಾರ್ಯಗತಗೊಳಿಸುತ್ತಾರೆ ಫ್ಲಶ್ ಹಂತದಲ್ಲಿ ದಾಳಿಕೋರರು ಈ ರೀತಿಯ ಸೂಚನೆಯನ್ನು ಕಾರ್ಯಗತಗೊಳಿಸುತ್ತಾರೆ ಮತ್ತು 8 ನೇ ಸಾಲಿಗೆ ಅನುಗುಣವಾದ ಸೂಚನೆಗಳನ್ನು ಸಂಗ್ರಹ ಸ್ಮರಣೆಯಿಂದ ಫ್ಲಶ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ರೀಲೋಡ್ ಹಂತದಲ್ಲಿ ಆಕ್ರಮಣಕಾರರು ಸಾಲು 8 ರಲ್ಲಿ ಇರುವ ಸೂಚನೆಗಳನ್ನು ಪ್ರವೇಶಿಸುತ್ತಾರೆ ಮತ್ತು ಆದ್ದರಿಂದ ಈ ಸೂಚನೆಗಳನ್ನು ಕ್ಯಾಶ್ ಮೆಮೊರಿ ಗೆ ರೀಲೋಡ್ ಮಾಡಲಾಗುತ್ತದೆ ಹೀಗಾಗಿ ಆಕ್ರಮಣಕಾರರು ನಿರಂತರವಾಗಿ 2 ವಿಧಾನಗಳ ನಡುವೆ ಟಾಗಲ್ ಮಾಡುತ್ತಿರುತ್ತಾರೆ ಫ್ಲಶ್ ಮೋಡ್ ನಲ್ಲಿ ಈ ಸಿ ಎಲ್ ಫ್ಲಶ್ ಕಾರ್ಯಗತಗೊಳ್ಳುತ್ತದೆ ಮತ್ತು ಡೇಟಾ ವನ್ನು ಸಂಗ್ರಹದಿಂದ ಹೊರಕ್ಕೆ ಸರಿಸಲಾಗುತ್ತದೆ ನಂತರ ಸ್ವಲ್ಪ ಸಮಯದವರೆಗೆ ಕಾಯಬೇಕಾಗುತ್ತದೆ ತದನಂತರ ರೀಲೋಡ್ ಮೋಡ್ ಇದೆ ಅಲ್ಲಿ ಇತ್ತೀಚೆಗೆ ಫ್ಲಶ್ ಡೇಟಾ ವನ್ನು ಪ್ರವೇಶಿಸಲಾಗುತ್ತದೆ ಇದರಿಂದ ಅದು ಮತ್ತೆ ಸಂಗ್ರಹಕ್ಕೆ ರೀಲೋಡ್ ಆಗುತ್ತದೆ And during the 2nd step when the data is reloaded into the cache the attacker also measures the time taken for that particular instruction to execute So note that if there is a cache miss then the execution time will be high on the other hand if a cache hit occurs then the execution time during the reload phase would be much lower ಮತ್ತು 2 ನೇ ಹಂತದಲ್ಲಿ ಡೇಟಾ ವನ್ನು ಸಂಗ್ರಹಕ್ಕೆ ರೀಲೋಡ್ ಮಾಡಿದಾಗ ಆಕ್ರಮಣಕಾರರು ನಿರ್ದಿಷ್ಟ ಸೂಚನೆಯನ್ನು ಕಾರ್ಯಗತಗೊಳಿಸಲು ತೆಗೆದುಕೊಂಡ ಸಮಯವನ್ನು ಸಹ ಅಳೆಯುತ್ತಾರೆ ಆದ್ದರಿಂದ ಕ್ಯಾಶ್ ಮಿಸ್ ಆಗಿದ್ದರೆ ಎಕ್ಸಿಕ್ಯೂಶನ್ ಸಮಯ ಹೆಚ್ಚಾಗಿರುತ್ತದೆ ಮತ್ತೊಂದೆಡೆ ಕ್ಯಾಶ್ ಹಿಟ್ ಸಂಭವಿಸಿದಲ್ಲಿ ರೀಲೋಡ್ ಹಂತದಲ್ಲಿ ಎಕ್ಸಿಕ್ಯೂಶನ್ ಸಮಯವು ತುಂಬಾ ಕಡಿಮೆಯಿರುತ್ತದೆ ಎಂಬುದನ್ನು ಗಮನಿಸಿ So while the attacker keeps toggling between these 2 steps of flush and reload we would see what happens as time progresses So the red part over here shows the reload step and the blue part over here shows the time for the flush step So over here for example there is a flush that has happened and the attacker has used CLFLUSH to flush out the instructions corresponding to line 8 from the cache it waits for some time and then the reload step is triggered And as we would expect since the instructions corresponding to line 8 has been flushed from the cache we would obtain a cache miss and therefore the execution time to reload would be considerably large ಆದ್ದರಿಂದ ಆಕ್ರಮಣಕಾರರು ಫ್ಲಶ್ ಮತ್ತು ರೀಲೋಡ್ ನ ಈ 2 ಹಂತಗಳ ನಡುವೆ ಟಾಗಲ್ ಮಾಡುತ್ತಿರುವಾಗ ಸಮಯ ಮುಂದುವರೆದಂತೆ ಏನಾಗುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇಲ್ಲಿರುವ ಕೆಂಪು ಭಾಗವು ರೀಲೋಡ್ ಹಂತವನ್ನು ತೋರಿಸುತ್ತದೆ ಮತ್ತು ಇಲ್ಲಿರುವ ನೀಲಿ ಭಾಗವು ಫ್ಲಶ್ ಹಂತದ ಸಮಯವನ್ನು ತೋರಿಸುತ್ತದೆ ಆದ್ದರಿಂದ ಇಲ್ಲಿ ಉದಾಹರಣೆಗೆ ಒಂದು ಫ್ಲಶ್ ಸಂಭವಿಸಿದೆ ಮತ್ತು ದಾಳಿಕೋರರು ಸಿ ಎಲ್ ಫ್ಲಶ್ ಅನ್ನು ಕ್ಯಾಶ್ ನಿಂದ 8 ನೇ ಸಾಲಿಗೆ ಅನುಗುಣವಾದ ಸೂಚನೆಗಳನ್ನು ಫ್ಲಶ್ ಮಾಡಲು ಬಳಸಿದ್ದಾರೆ ಅದು ಸ್ವಲ್ಪ ಸಮಯದವರೆಗೆ ಕಾಯುತ್ತದೆ ಮತ್ತು ನಂತರ ರೀಲೋಡ್ ಹಂತವನ್ನು ಪ್ರಚೋದಿಸಲಾಗುತ್ತದೆ ಮತ್ತು 8 ನೇ ಸಾಲಿಗೆ ಸಂಬಂಧಿಸಿದ ಸೂಚನೆಗಳನ್ನು ಸಂಗ್ರಹದಿಂದ ಫ್ಲಶ್ ಮಾಡಿರುವುದರಿಂದ ನಾವು ನಿರೀಕ್ಷಿಸಿದಂತೆ ನಾವು ಕ್ಯಾಶ್ ಮಿಸ್ ಅನ್ನು ಪಡೆಯುತ್ತೇವೆ ಮತ್ತು ಆದ್ದರಿಂದ ರೀಲೋಡ್ ಮಾಡಲು ಕಾರ್ಯಗತಗೊಳಿಸುವ ಸಮಯವು ಗಣನೀಯವಾಗಿ ದೊಡ್ಡದಾಗಿರುತ್ತದೆ Now let us assume that during one of the flush and reload phases there is also the victim that has executed And the victim has executed this particular for loop and for a particular value of E I which was set to 1 it has executed line 8 and line 9 so as a result the victims execution would result in a cache miss instructions corresponding to line 8 and line 9 would get loaded into the cache memory Now consider the attacker's reload phase since the instructions corresponding to line 8 are present in the cache the attacker during the reload phase would witness cache hits and therefore the execution time during this particular reload phase would be considerably shorter Thus the attacker would be able to infer that the instructions corresponding to line 8 in the process 1 has executed and as a result he could infer that the E Ith bit happens to be 1 ಈಗ ನಾವು ಫ್ಲಶ್ ಮತ್ತು ರೀಲೋಡ್ ಹಂತಗಳಲ್ಲಿ ಒಂದಾದ ಸಮಯದಲ್ಲಿ ಎಕ್ಸಿಕ್ಯೂಶನ್ ಮಾಡಿದ ವಿಕ್ಟಿಮ್ ಇದೆ ಎಂದು ಭಾವಿಸೋಣ ಮತ್ತು ವಿಕ್ಟಿಮ್ ಈ ನಿರ್ದಿಷ್ಟ ಲೂಪ್ ಅನ್ನು ಕಾರ್ಯಗತಗೊಳಿಸಿದ್ದಾರೆ ಮತ್ತು 1 ಗೆ ಹೊಂದಿಸಲಾದ ಇ ಐ E i ನ ನಿರ್ದಿಷ್ಟ ಮೌಲ್ಯಕ್ಕಾಗಿ ಇದು ಲೈನ್ 8 ಮತ್ತು ಲೈನ್ 9 ಅನ್ನು ಕಾರ್ಯಗತಗೊಳಿಸಿದೆ ಇದರ ಪರಿಣಾಮವಾಗಿ ವಿಕ್ಟಿಮ್ ಗಳ ಎಕ್ಸಿಕ್ಯೂಶನ್ ಕ್ಯಾಶ್ ಮಿಸ್ ಗೆ ಕಾರಣವಾಗುತ್ತದೆ ಸಾಲು 8 ಗೆ ಅನುಗುಣವಾದ ಸೂಚನೆಗಳು ಮತ್ತು ಸಾಲು 9 ಸಂಗ್ರಹ ಮೆಮೊರಿ ಗೆ ಲೋಡ್ ಆಗುತ್ತದೆ ಈಗ ಅಟ್ಯಾಕರ್ ನ ರೀಲೋಡ್ ಹಂತವನ್ನು ಪರಿಗಣಿಸಿ ಏಕೆಂದರೆ 8 ನೇ ಸಾಲಿಗೆ ಅನುಗುಣವಾದ ಸೂಚನೆಗಳು ಸಂಗ್ರಹದಲ್ಲಿ ಇರುವುದರಿಂದ ರೀಲೋಡ್ ಹಂತದಲ್ಲಿ ಆಕ್ರಮಣಕಾರರು ಕ್ಯಾಶ್ ಹಿಟ್ ಗಳಿಗೆ ಸಾಕ್ಷಿಯಾಗುತ್ತಾರೆ ಮತ್ತು ಆದ್ದರಿಂದ ಈ ನಿರ್ದಿಷ್ಟ ರೀಲೋಡ್ ಹಂತದಲ್ಲಿ ಕಾರ್ಯಗತಗೊಳಿಸುವ ಸಮಯವು ಗಣನೀಯವಾಗಿ ಕಡಿಮೆಯಿರುತ್ತದೆ ಹೀಗಾಗಿ ಆಕ್ರಮಣಕಾರನು ಪ್ರಕ್ರಿಯೆ 1 ರಲ್ಲಿ 8 ನೇ ಸಾಲಿಗೆ ಅನುಗುಣವಾದ ಸೂಚನೆಗಳನ್ನು ಕಾರ್ಯಗತಗೊಳಿಸಲಾಗಿದೆ ಎಂದು ಊಹಿಸಲು ಸಾಧ್ಯವಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ಅವನು ಇ ಐ E i th ಬಿಟ್ 1 ಆಗಿರುತ್ತದೆ ಎಂದು ಊಹಿಸಬಹುದು So there are many other possibilities which are depicted in these 3 figures below for example the eviction could occur exactly at that time when the attackers reload phase is occurring or slightly before or there could also be multiple accesses by the victim before the reload phase executes Now the important takeaway from this particular slide is the fact that by monitoring the execution time of the reload the attacker would be able to identify whether certain instructions were executed by the victim process or not and from this particular information the attacker would then be able to infer secret information about that victim process ಆದ್ದರಿಂದ ಈ ಕೆಳಗಿನ 3 ಅಂಕಿಗಳಲ್ಲಿ ಚಿತ್ರಿಸಲಾದ ಅನೇಕ ಇತರ ಸಾಧ್ಯತೆಗಳಿವೆ ಉದಾಹರಣೆಗೆ ಆಕ್ರಮಣಕಾರರ ರೀಲೋಡ್ ಹಂತವು ಸಂಭವಿಸುತ್ತಿರುವಾಗ ಅಥವಾ ಸ್ವಲ್ಪ ಮುಂಚೆಯೇ ಹೊರಹಾಕುವಿಕೆಯು ನಿಖರವಾಗಿ ಸಂಭವಿಸಬಹುದು ಅಥವಾ ರೀಲೋಡ್ ಹಂತವು ಕಾರ್ಯಗತಗೊಳ್ಳುವ ಮೊದಲು ವಿಕ್ಟಿಮ್ ನಿಂದ ಅನೇಕ ಪ್ರವೇಶಗಳು ಸಹ ಇರಬಹುದು ಈಗ ಈ ನಿರ್ದಿಷ್ಟ ಸ್ಲೈಡ್ ನಿಂದ ಪ್ರಮುಖವಾದ ಟೇಕ್ಅವೇ ಎಂದರೆ ರೀಲೋಡ್ ನ ಕಾರ್ಯಗತಗೊಳಿಸುವ ಸಮಯವನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ದಾಳಿಕೋರನು ವಿಕ್ಟಿಮ್ ಪ್ರಕ್ರಿಯೆಯಿಂದ ಕೆಲವು ಸೂಚನೆಗಳನ್ನು ಕಾರ್ಯಗತಗೊಳಿಸಲಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಮತ್ತು ಈ ನಿರ್ದಿಷ್ಟ ಮಾಹಿತಿಯಿಂದ ಆಕ್ರಮಣಕಾರನು ನಂತರ ವಿಕ್ಟಿಮ್ ಪ್ರಕ್ರಿಯೆಯ ಬಗ್ಗೆ ರಹಸ್ಯ ಮಾಹಿತಿಯನ್ನು ಊಹಿಸಲು ಸಾಧ್ಯವಾಗುತ್ತದೆ Example here if these instructions have been executed then the attacker would infer a value of 1 for that E i bit of key if these instructions have not been executed then the attacker will infer that the E i bit is 0 ಇಲ್ಲಿ ಉದಾಹರಣೆ ಈ ಸೂಚನೆಗಳನ್ನು ಕಾರ್ಯಗತಗೊಳಿಸಿದ್ದರೆ ಆಕ್ರಮಣಕಾರರು ಆ ಇ ಐ E i ಬಿಟ್ ಕೀ ಗೆ 1 ಮೌಲ್ಯವನ್ನು ಊಹಿಸುತ್ತಾರೆ ಈ ಸೂಚನೆಗಳನ್ನು ಕಾರ್ಯಗತಗೊಳಿಸದಿದ್ದರೆ ಅಟ್ಯಾಕರ್ ಗಳು E i ಬಿಟ್ 0 ಎಂದು ಊಹಿಸುತ್ತಾರೆ This particular slide shows the reload time as the vitamins execute we can clearly see that there is a significant difference when there is a cache hit which is corresponding to these areas over here when there is a cache miss So from this the attacker can infer what instructions were actually executed by the victim process So how would we actually counter this flush and reload attack ಈ ನಿರ್ದಿಷ್ಟ ಸ್ಲೈಡ್ ಜೀವಸತ್ವಗಳು ಕಾರ್ಯಗತಗೊಳಿಸಿದ ರೀಲೋಡ್ ಸಮಯವನ್ನು ತೋರಿಸುತ್ತದೆ ಕ್ಯಾಶ್ ಮಿಸ್ ಆಗಿರುವಾಗ ಇಲ್ಲಿ ಈ ಪ್ರದೇಶಗಳಿಗೆ ಅನುಗುಣವಾದ ಕ್ಯಾಶ್ ಹಿಟ್ ಇದ್ದಾಗ ಗಮನಾರ್ಹ ವ್ಯತ್ಯಾಸವಿದೆ ಎಂದು ನಾವು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ವಿಕ್ಟಿಮ್ ಪ್ರಕ್ರಿಯೆಯಿಂದ ಯಾವ ಸೂಚನೆಗಳನ್ನು ವಾಸ್ತವವಾಗಿ ಕಾರ್ಯಗತಗೊಳಿಸಲಾಗಿದೆ ಎಂಬುದನ್ನು ಅಟ್ಯಾಕರ್ ಗಳು ಇದರಿಂದ ಊಹಿಸಬಹುದು ಆದ್ದರಿಂದ ನಾವು ಈ ಫ್ಲಶ್ ಮತ್ತು ರೀಲೋಡ್ ದಾಳಿಯನ್ನು ಹೇಗೆ ಎದುರಿಸುತ್ತೇವೆ The most obvious way to actually prevent such an attack is to not to use the copy and write principle which is implemented by most operating systems however this is easier said than done because copy and write is a very efficient way to utilise the fixed amount of RAM that is present in the system However as we see even though there are security vulnerabilities with respect to copy and write it is still a very preferred way for doing things So however very recently cloud providers have prevented copy on write from one virtual machine to another virtual machine ಅಂತಹ ದಾಳಿಯನ್ನು ತಡೆಯಲು ಅತ್ಯಂತ ಸ್ಪಷ್ಟವಾದ ಮಾರ್ಗವೆಂದರೆ ಹೆಚ್ಚಿನ ಆಪರೇಟಿಂಗ್ ಸಿಸ್ಟಮ್ ಗಳಿಂದ ಕಾರ್ಯಗತಗೊಳಿಸಲಾದ ನಕಲು ಮತ್ತು ಬರಹ ತತ್ವವನ್ನು ಬಳಸದಿರುವುದು ಆದಾಗ್ಯೂ ಇದನ್ನು ಮಾಡುವುದಕ್ಕಿಂತ ಸುಲಭವಾಗಿ ಹೇಳಬಹುದು ಏಕೆಂದರೆ ಸ್ಥಿರ ಪ್ರಮಾಣದ ಆರ್ ಎಎಂ ಅನ್ನು ಬಳಸಲು ನಕಲಿಸುವುದು ಮತ್ತು ಬರೆಯುವುದು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ ಅದು ವ್ಯವಸ್ಥೆಯಲ್ಲಿದೆ ಆದಾಗ್ಯೂ ನಾವು ನೋಡುವಂತೆ ನಕಲಿಸಲು ಮತ್ತು ಬರೆಯಲು ಸಂಬಂಧಿಸಿದಂತೆ ಭದ್ರತಾ ದೋಷಗಳಿದ್ದರೂ ಸಹ ಕೆಲಸಗಳನ್ನು ಮಾಡಲು ಇದು ಇನ್ನೂ ಹೆಚ್ಚು ಆದ್ಯತೆಯ ಮಾರ್ಗವಾಗಿದೆ ಆದಾಗ್ಯೂ ತೀರಾ ಇತ್ತೀಚೆಗೆ ಕ್ಲೌಡ್ ಪೂರೈಕೆದಾರರು ಒಂದು ವರ್ಚುಯಲ್ ಗಣಕದಿಂದ ಇನ್ನೊಂದು ವರ್ಚುಯಲ್ ಗಣಕಕ್ಕೆ ನಕಲು ಮಾಡುವುದನ್ನು ತಡೆಯುತ್ತಾರೆ Another way of preventing this particular attack is to redesign the instruction CLFLUSH and make it a privilege instruction As such a typical application does not use a function like CLFLUSH such an instruction is typically used to achieve memory consistency and which is not typically needed by many applications One possible countermeasure is to for example is to make CLFLUSH a privilege instruction and only super users or root users would be able to invoke CLFLUSH Another alternative is to make CLFLUSH accessible only through a system call A 3rd countermeasure which is now adopted by Intel and has always been followed by AMD is to create cache memories which are non inclusive we will not go further into these things ಈ ನಿರ್ದಿಷ್ಟ ದಾಳಿಯನ್ನು ತಡೆಯುವ ಇನ್ನೊಂದು ವಿಧಾನವೆಂದರೆ ಸಿ ಎಲ್ ಫ್ಲಶ್ ಸೂಚನೆಯನ್ನು ಮರುವಿನ್ಯಾಸಗೊಳಿಸುವುದು ಮತ್ತು ಅದನ್ನು ಸವಲತ್ತು ಸೂಚನೆಯನ್ನಾಗಿ ಮಾಡುವುದು ಅಂತೆಯೇ ಒಂದು ವಿಶಿಷ್ಟವಾದ ಅಪ್ಲಿಕೇಶನ್ ಸಿ ಎಲ್ ಫ್ಲಶ್ ನಂತಹ ಕಾರ್ಯವನ್ನು ಬಳಸುವುದಿಲ್ಲ ಅಂತಹ ಸೂಚನೆಯನ್ನು ಸಾಮಾನ್ಯವಾಗಿ ಮೆಮೊರಿ ಸ್ಥಿರತೆಯನ್ನು ಸಾಧಿಸಲು ಬಳಸಲಾಗುತ್ತದೆ ಮತ್ತು ಇದು ಸಾಮಾನ್ಯವಾಗಿ ಅನೇಕ ಅಪ್ಲಿಕೇಶನ್ ಗಳಿಗೆ ಅಗತ್ಯವಿಲ್ಲ ಉದಾಹರಣೆಗೆ ಸಿ ಎಲ್ ಫ್ಲಶ್ ಅನ್ನು ಸವಲತ್ತು ಸೂಚನೆಯನ್ನಾಗಿ ಮಾಡುವುದು ಮತ್ತು ಸೂಪರ್ ಯೂಸರ್ ಅಥವಾ ರೂಟ್ ಯೂಸರ್ ಮಾತ್ರ ಸಿ ಎಲ್ ಫ್ಲಶ್ ಅನ್ನು ಆಹ್ವಾನಿಸಲು ಸಾಧ್ಯವಾಗುವುದು ಒಂದು ಸಂಭಾವ್ಯ ಪ್ರತಿಕ್ರಮವಾಗಿದೆ ಇನ್ನೊಂದು ಪರ್ಯಾಯವೆಂದರೆ ಸಿ ಎಲ್ ಫ್ಲಶ್ ಅನ್ನು ಸಿಸ್ಟಂ ಕರೆ ಮೂಲಕ ಮಾತ್ರ ಪ್ರವೇಶಿಸುವಂತೆ ಮಾಡುವುದು ಈಗ ಇಂಟೆಲ್ ನಿಂದ ಅಳವಡಿಸಿಕೊಂಡಿರುವ ಮತ್ತು ಯಾವಾಗಲೂ ಏ ಎಂ ಡಿ ಅನುಸರಿಸುತ್ತಿರುವ 3ನೇ ಪ್ರತಿಮಾಪನವೆಂದರೆ ಅಂತರ್ಗತವಲ್ಲದ ಸಂಗ್ರಹ ಸ್ಮರಣೆಗಳನ್ನು ರಚಿಸುವುದು ನಾವು ಈ ವಿಷಯಗಳಿಗೆ ಮುಂದೆ ಹೋಗುವುದಿಲ್ಲ So modern Intel machine especially from Intel I9 and so on have non inclusive caches which can prevent the flush and reload attacks other solutions are by fuzzing clocks present in the system typical clock that is used in such schemes the RDTSC timestamp counter Another countermeasure is by fuzzing clocks so that the attacker will not be able to make precise timing measurement Another alternative is by software diversification where you permute the locations of objects in memory so that by monitoring the hits and misses or by obtaining the hits and misses the attacker will not be easily able to identify what instruction was actually being executed at that location thank you ಆದ್ದರಿಂದ ಆಧುನಿಕ ಇಂಟೆಲ್ ಯಂತ್ರವು ವಿಶೇಷವಾಗಿ ಇಂಟೆಲ್ I9 ನಿಂದ ಮತ್ತು ಹೀಗೆ ಫ್ಲಶ್ ಮತ್ತು ರೀಲೋಡ್ ದಾಳಿಗಳನ್ನು ತಡೆಯುವ ಅಂತರ್ಗತವಲ್ಲದ ಕ್ಯಾಶ್ ಗಳನ್ನು ಹೊಂದಿದೆ ಇತರ ಪರಿಹಾರಗಳು ಸಿಸ್ಟಂ ನಲ್ಲಿರುವ ಗಡಿಯಾರಗಳನ್ನು ಅಸ್ಪಷ್ಟಗೊಳಿಸುವುದು ಅಂತಹ ಯೋಜನೆಗಳಲ್ಲಿ ಬಳಸಲಾಗುವ ವಿಶಿಷ್ಟ ಗಡಿಯಾರ ಆರ್ ಡಿ ಟಿ ಎಸ್ ಸಿ ಟೈಮ್ಸ್ಟ್ಯಾಂಪ್ ಕೌಂಟರ್ ಮತ್ತೊಂದು ಪ್ರತಿಮಾಪನವೆಂದರೆ ಗಡಿಯಾರಗಳನ್ನು ಅಸ್ಪಷ್ಟಗೊಳಿಸುವುದು ಇದರಿಂದಾಗಿ ಆಕ್ರಮಣಕಾರರಿಗೆ ನಿಖರವಾದ ಸಮಯದ ಮಾಪನವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತೊಂದು ಪರ್ಯಾಯವೆಂದರೆ ಸಾಫ್ಟ್ವೇರ್ ವೈವಿಧ್ಯೀಕರಣದ ಮೂಲಕ ನೀವು ಮೆಮೊರಿ ಯಲ್ಲಿರುವ ವಸ್ತುಗಳ ಸ್ಥಳಗಳನ್ನು ಕ್ರಮಪಲ್ಲಟಗೊಳಿಸುವುದರಿಂದ ಹಿಟ್ ಗಳು ಮತ್ತು ಮಿಸ್ ಗಳನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಅಥವಾ ಹಿಟ್ ಗಳು ಮತ್ತು ಮಿಸ್ ಗಳನ್ನು ಪಡೆಯುವ ಮೂಲಕ ದಾಳಿಕೋರರು ಆ ಸ್ಥಳದಲ್ಲಿ ನಿಜವಾಗಿ ಯಾವ ಸೂಚನೆಯನ್ನು ಕಾರ್ಯಗತಗೊಳಿಸುತ್ತಿದ್ದಾರೆಂದು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುವುದಿಲ್ಲ ಧನ್ಯವಾದಗಳು